ಆದ್ದರಿಂದ ಇಂಜಿನಿಯರಿಂಗ್ ಗಣಿತಶಾಸ್ತ್ರದ II ಉಪನ್ಯಾಸಗಳಿಗೆ ಮರಳಿ ಸ್ವಾಗತ ಮತ್ತು ಇದು ಫೋರಿಯರ್ ಸರಣಿಯ ಒಮ್ಮುಖದ ಕುರಿತು ಉಪನ್ಯಾಸ ಸಂಖ್ಯೆ 35 ಆಗಿದೆ ಆದ್ದರಿಂದ ನಾವು ಈಗಾಗಲೇ ಫೋರಿಯರ್ ಸರಣಿಯ ಒಮ್ಮುಖವನ್ನು ಚರ್ಚಿಸಿದ್ದೇವೆ ಮತ್ತು ಈಗ ಇದು ಆ ಉಪನ್ಯಾಸದ ಮುಂದುವರಿಕೆಯಾಗಿದೆ ಅಲ್ಲಿ ನಾವು ವಿವಿಧ ರೀತಿಯ ಒಮ್ಮುಖಗಳನ್ನು ಪರಿಗಣಿಸುತ್ತೇವೆ ಆದ್ದರಿಂದ ಒಮ್ಮುಖದ ವಿಭಿನ್ನ ಪರಿಕಲ್ಪನೆಗಳು ಯಾವುವು ಎಂಬುದನ್ನು ನಾವು ಮೂಲಭೂತವಾಗಿ ಒಳಗೊಳ್ಳುತ್ತೇವೆ ಮತ್ತು ಮುಖ್ಯವಾಗಿ ನಾವು ಸರಾಸರಿ ಚೌಕದ ಅರ್ಥದಲ್ಲಿ ಬಿಂದುವಾಗಿ ಒಮ್ಮುಖ ಏಕರೂಪದ ಒಮ್ಮುಖ ಮತ್ತು ಒಮ್ಮುಖದ ಬಗ್ಗೆ ಮಾತನಾಡುತ್ತೇವೆ ಮತ್ತು ಮೂರರ ನಡುವಿನ ಸಂಪರ್ಕವನ್ನು ಸಹ ಪ್ರದರ್ಶಿಸಲಾಗುತ್ತದೆ ನಂತರ ಫೋರಿಯರ್ ಸರಣಿಗೆ ಸಂಬಂಧಿಸಿದಂತೆ ಒಮ್ಮುಖದ ಈ ವಿಭಿನ್ನ ಪರಿಕಲ್ಪನೆಗಳ ಹಂತಕ್ಕೆ ನಾವು ಬರುತ್ತೇವೆ ಇದು ಹೇಗೆ ಸಂಬಂಧಿಸಿದೆ ಆದ್ದರಿಂದ ಹಿಂದಿನ ಉಪನ್ಯಾಸದಿಂದ ನಾವು ಒಂದು ಒಮ್ಮುಖ ಪ್ರಮೇಯವನ್ನು ಚರ್ಚಿಸಿದ್ದೇವೆ ಎಂದು ನೆನಪಿಸಿಕೊಳ್ಳಲು ಅದು ಡಿರಿಚ್ಲೆಟ್ ಪ್ರಮೇಯ ಮತ್ತು ಸಾಕಷ್ಟು ಷರತ್ತುಗಳು ಮುಖ್ಯವಾಗಿ ತುಣುಕಿನ ನಿರಂತರತೆ ಮತ್ತು ಏಕಪಕ್ಷೀಯ ಉತ್ಪನ್ನಗಳ ಅಸ್ತಿತ್ವ ಆದ್ದರಿಂದ ಷರತ್ತನ್ನು ಮತ್ತೆ ನೆನಪಿಸಿಕೊಳ್ಳಲು f ಒಂದು ಭಾಗವಾಗಿ ನಿರಂತರವಾದ ಕಾರ್ಯವಾಗಿದ್ದರೆ ಮತ್ತು ಈ ಏಕಪಕ್ಷೀಯ ಉತ್ಪನ್ನಗಳು ಅಸ್ತಿತ್ವದಲ್ಲಿದ್ದರೆ ಮುಖ್ಯವಾಗಿ ಈ ಅಂಶದ ಮಿತಿಯು ಅಸ್ತಿತ್ವದಲ್ಲಿದೆ ಆ ಸಂದರ್ಭದಲ್ಲಿ ನಾವು ಅದನ್ನು ಪ್ರತಿ x ∈ L L ಗೆ ಕರೆಯುತ್ತೇವೆ ಫೋರಿಯರ್ ಸರಣಿಯು ಒಮ್ಮುಖವಾಗುತ್ತದೆ ಮತ್ತು ನಾವು ಈ ಫಲಿತಾಂಶವನ್ನು ಹೊಂದಿದ್ದೇವೆ ಇಲ್ಲಿ ಈ ಸರಣಿಯ ಮೌಲ್ಯ ಈ ಸರಣಿಯ ಮೊತ್ತವು ಆ ಹಂತದಲ್ಲಿ ಕಾರ್ಯದ ಸರಾಸರಿ ಮೌಲ್ಯಕ್ಕೆ ಸಮನಾಗಿರುತ್ತದೆ ಅಲ್ಲಿ fx x ನಲ್ಲಿ ಬಲಗೈ ಮಿತಿಯಾಗಿದೆ ಮತ್ತು fx− ಎಂಬುದು x ನಲ್ಲಿ f ನ ಎಡಗೈ ಮಿತಿಯಾಗಿದೆ ಆದ್ದರಿಂದ ಎರಡೂ ಅಂತಿಮ ಬಿಂದುಗಳಲ್ಲಿ ಸಹ ಈ ಸರಣಿಯು ಮಿತಿಗಳ ಈ ಸರಾಸರಿ ಮೌಲ್ಯಕ್ಕೆ ಮತ್ತೆ ಒಮ್ಮುಖವಾಗುವುದನ್ನು ನಾವು ಚರ್ಚಿಸಿದ್ದೇವೆ ಮತ್ತು ಆದ್ದರಿಂದ ನಾವು ಅಂತಿಮ ಬಿಂದುಗಳಲ್ಲಿ ಈ ಮೌಲ್ಯವನ್ನು ಹೊಂದಿದ್ದೇವೆ ಈಗ ನಾವು ಇಲ್ಲಿ x L ಅನ್ನು ಬದಲಿಸಿದಾಗ ಇದು ಸರಳಗೊಳಿಸಬಹುದು ಆದ್ದರಿಂದ ಅಂತಿಮ ಹಂತದಲ್ಲಿ ನಾವು ಸರಳವಾದ ಫಲಿತಾಂಶವನ್ನು ಪಡೆಯುತ್ತೇವೆ ಆದ್ದರಿಂದ ಈಗ ಈ ಹಿಂದಿನ ಉಪನ್ಯಾಸದಲ್ಲಿ ನಾವು ಈಗಾಗಲೇ ನೋಡಿದ ಒಮ್ಮುಖದ ವಿಭಿನ್ನ ಪರಿಕಲ್ಪನೆಗಳೊಂದಿಗೆ ನಾವು ಮುಂದುವರಿಯುತ್ತೇವೆ ಅಲ್ಲಿ ಪ್ರತಿ ಪಾಯಿಂಟ್ x ಗೆ −L ನಿಂದ L ಗೆ ನಾವು x ನಲ್ಲಿ ಕ್ರಿಯೆಯ ಮಿತಿಗಳ ಸರಾಸರಿ ಮೌಲ್ಯಕ್ಕೆ ಒಮ್ಮುಖವಾಗುವ ಸರಣಿಯ ಮೊತ್ತವನ್ನು ಕುರಿತು ಮಾತನಾಡುತ್ತಿದ್ದೇವೆ ಆದ್ದರಿಂದ ಈಗ ನಾವು ಇಲ್ಲಿ ಒಂದು ಅನುಕ್ರಮವನ್ನು ವ್ಯಾಖ್ಯಾನಿಸುತ್ತೇವೆ ಏಕೆಂದರೆ ನಾವು ಒಮ್ಮುಖದ ಬಗ್ಗೆ ಮಾತನಾಡುವಾಗ ನಾವು ಅನುಕ್ರಮ ವನ್ನು ವ್ಯಾಖ್ಯಾನಿಸಬೇಕಾಗಿದೆ ಆದ್ದರಿಂದ ಇಲ್ಲಿ ನಾವು ∞ ಬದಲಿಗೆ ಭಾಗಶಃ ಮೊತ್ತಗಳ ಅನುಕ್ರಮವನ್ನು ವ್ಯಾಖ್ಯಾನಿಸುತ್ತೇವೆ ನಾವು ಪರಿಮಿತ ಸಂಖ್ಯೆಯ ಪದಗಳನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನಾವು ಈ ಸರಣಿಯ n ಪದಗಳನ್ನು ಮೊದಲ ಪದದೊಂದಿಗೆ ಸೇರಿಸಲು ∞ ಅನ್ನು n ನಿಂದ ಬದಲಾಯಿಸಿದ್ದೇವೆ ಮತ್ತು ನಾವು ಈ ಮೊತ್ತವನ್ನು fn ಎಂದು ಕರೆಯೋಣ ಆದ್ದರಿಂದ n ನ ಪ್ರತಿ ಮೌಲ್ಯಕ್ಕೆ ಈ fn ಅನ್ನು ಹೊಂದಿದ್ದು ನಾವು fn ಅನ್ನು ಹೊಂದಿದ್ದೇವೆ ಅಂದರೆ f1 f2 f3 ಮತ್ತು ಸ್ವಾಭಾವಿಕವಾಗಿ ಪ್ರಶ್ನೆಯು ಒಮ್ಮುಖದ ಬಗ್ಗೆ ಉದ್ಭವಿಸುತ್ತದೆ n ∞ ಗೆ ಸಮೀಪಿಸಿದಾಗ ಏನಾಗುತ್ತದೆ ಅಂದರೆ n ∞ ಗೆ ಸಮೀಪಿಸಿದಾಗ ನಾವು ನಿಖರವಾಗಿ ಫೋರಿಯರ್ ಸರಣಿಯಲ್ಲಿದ್ದೇವೆ ಮತ್ತು n ∞ ಗೆ ಸಮೀಪಿಸಿದಾಗ ಈ fn ಗೆ ಏನಾಗುತ್ತದೆ ಎಂಬುದನ್ನು ಕಂಡುಹಿಡಿಯುವುದು ನಮ್ಮ ಗುರಿಯಾಗಿದೆ ಸರಿ ಆದ್ದರಿಂದ ಮೊದಲನೆಯದು ನಾವು ಒಮ್ಮುಖದ ಮೊದಲ ಕಲ್ಪನೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಇದು ಸರಾಸರಿ ಚದರ ಒಮ್ಮುಖವಾಗಿದೆ ಮತ್ತು ಈ ಸರಾಸರಿ ಚದರ ಒಮ್ಮುಖವು ಅವಿಭಾಜ್ಯ ಅರ್ಥದಲ್ಲಿದೆ ಆದ್ದರಿಂದ ಈ fn ಅನ್ನು a b ಮಧ್ಯಂತರದಲ್ಲಿ ಅನುಕ್ರಮವಾಗಿ ವ್ಯಾಖ್ಯಾನಿಸಲಾಗಿದೆ ಮತ್ತು f ಇದು a b ನಲ್ಲಿ ವ್ಯಾಖ್ಯಾನಿಸಲಾದ ಮತ್ತೊಂದು ಕಾರ್ಯವಾಗಿರಲಿ ಮತ್ತು ನಂತರ ಈ ಕೆಳಗಿನ ಷರತ್ತುಗಳನ್ನು ಹೊಂದಿದ್ದರೆ ಈ ಅನುಕ್ರಮವು ಸರಾಸರಿ ಚೌಕ ಅರ್ಥದಲ್ಲಿ ಒಮ್ಮುಖವಾಗುತ್ತದೆ ಎಂದು ನಾವು ಹೇಳುತ್ತೇವೆ ಹಾಗಾದರೆ ಇಲ್ಲಿ ಈ ಸ್ಥಿತಿ ಏನು ಈ ಎರಡರ ವ್ಯತ್ಯಾಸದ ವರ್ಗವನ್ನು ನಾವು ಏಕೀಕರಿಸುತ್ತಿದ್ದೇವೆ ಅಂದರೆ |f - fn|2 a ರಿಂದ b ಗೆ ಆದ್ದರಿಂದ ವಾಸ್ತವವಾಗಿ ನಾವು ಈ fn ನ ಮಿತಿಯಾಗಿ ಈ f ಅನ್ನು ಹೊಂದಿದ್ದೇವೆ ನಾವು ಈ ವ್ಯತ್ಯಾಸದ ವರ್ಗವನ್ನು dx ಮೇಲೆ ಸಂಯೋಜಿಸಿದಾಗ ಮತ್ತು ಇದು 0 ಗೆ ಸಮನಾಗಿದ್ದರೆ ನಾವು ಈ n ಅನ್ನು ∞ ಗೆ ತೆಗೆದುಕೊಂಡಾಗ ನಾವು ಈ fn ಸರಾಸರಿ ಚೌಕ ಅರ್ಥದಲ್ಲಿ f ಗೆ ಒಮ್ಮುಖವಾಗುತ್ತದೆ ಎಂದು ಹೇಳುತ್ತೇವೆ ಇದನ್ನು ಸರಾಸರಿ ಚದರ ಅರ್ಥದಲ್ಲಿ ಏಕೆ ಕರೆಯಲಾಗುತ್ತದೆ ಏಕೆಂದರೆ ಇದು ಒಮ್ಮುಖದ ದುರ್ಬಲ ಆವೃತ್ತಿಯಾಗಿದೆ ನಾವು ಅದರ ಬಗ್ಗೆ ನಂತರ ಮಾತನಾಡುತ್ತೇವೆ ನಾವು ಇನ್ನೂ ಎರಡು ರೀತಿಯ ಒಮ್ಮುಖವನ್ನು ಅಧ್ಯಯನ ಮಾಡುತ್ತೇವೆ ಏಕೆಂದರೆ ಇಲ್ಲಿ ಈ ಅವಿಭಾಜ್ಯ ಅಡಿಯಲ್ಲಿ ಈ ವ್ಯತ್ಯಾಸವು 0 ಶೂನ್ಯ ಗೆ ಹೋಗುತ್ತದೆ ಎಂದು ನಾವು ಅನುಮತಿಸುತ್ತೇವೆ ಆದ್ದರಿಂದ ಈ ಅವಿಭಾಜ್ಯವು ನಮಗೆ ತಿಳಿದಿರುವಂತೆ ಉದಾಹರಣೆಗೆ ಏಕರೂಪದ ಮೌಲ್ಯವನ್ನು ಪ್ರತ್ಯೇಕ ಅಥವಾ ಸೀಮಿತವಾದ ಅನೇಕ ಪ್ರತ್ಯೇಕ ಬಿಂದುಗಳಲ್ಲಿ ಆದ್ದರಿಂದ ಆ ಸಂದರ್ಭದಲ್ಲಿ ಈ f ಮತ್ತು fn ಅವು ವಿಭಿನ್ನ ಬಿಂದುಗಳಲ್ಲಿ ಅಥವಾ ಸೀಮಿತ ಹಲವು ಬಿಂದುಗಳಲ್ಲಿ ಸ್ವಲ್ಪ ಭಿನ್ನವಾಗಿರಬಹುದು ಆದರೆ ಇನ್ನೂ ಈ ಏಕೀಕರಣವು 0 ಗೆ ಸಮನಾಗಿರುತ್ತದೆ ಮತ್ತು ನಿಖರವಾಗಿ ಇದನ್ನೇ ನಾವು ಒಮ್ಮುಖದ ದುರ್ಬಲ ರೂಪ ಎಂದು ಕರೆಯುತ್ತೇವೆ ಇನ್ನೂ ನಾವು ಅದನ್ನು ಒಮ್ಮುಖ ಎಂದು ಹೆಸರಿಸುತ್ತಿದ್ದೇವೆ ಆದರೆ ಸಮಗ್ರ ಅರ್ಥದಲ್ಲಿ ಏಕೆಂದರೆ ನಾವು ಇದನ್ನು ಇಲ್ಲಿ ಚರ್ಚಿಸುತ್ತಿದ್ದೇವೆ ಈ ಅವಿಭಾಜ್ಯ n ಗೆ ಸಮೀಪಿಸಿದಾಗ ಅದು 0 ಗೆ ಹೋಗುತ್ತದೆ ಆದ್ದರಿಂದ ಮತ್ತೊಮ್ಮೆ ನಾನು ಈಗಾಗಲೇ ಹೇಳಿದಂತೆ ಈ ಎರಡು ಕಾರ್ಯಗಳು ಸೀಮಿತವಾದ ಹಲವು ಬಿಂದುಗಳಲ್ಲಿ ಭಿನ್ನವಾಗಿರಬಹುದು ಆದರೆ ಇನ್ನೂ ಈ ಅವಿಭಾಜ್ಯ ಮೌಲ್ಯವು 0 ಗೆ ಹೋಗಬಹುದು ಮತ್ತು ನಾವು fn ಅನ್ನು ಸರಾಸರಿ ವರ್ಗ ಅರ್ಥದಲ್ಲಿ f ಎಂದು ಕರೆಯುತ್ತೇವೆ ಆದ್ದರಿಂದ ಒಮ್ಮುಖದ ಇತರ ಪ್ರಬಲ ಆವೃತ್ತಿಗಳಿವೆ ಅದನ್ನು ನಾವು ಚರ್ಚಿಸುತ್ತೇವೆ ಈಗ ಇನ್ನೊಂದು ಪಾಯಿಂಟ್ವೈಸ್ ಒಮ್ಮುಖವಾಗಿದೆ ಮತ್ತು ಇದು ನಿಖರವಾಗಿ ಈ ಡಿರಿಚ್ಲೆಟ್ ಪ್ರಮೇಯವನ್ನು ಚರ್ಚಿಸುವಾಗ ನಾವು ಈಗಾಗಲೇ ಚರ್ಚಿಸಿದ ಒಮ್ಮುಖವಾಗಿದೆ ಆದ್ದರಿಂದ ∞ ಗೆ n ಸಮೀಪಿಸಿದಾಗ fn f ಗೆ ಸಮಾನವಾಗಿರುತ್ತದೆ ಅಂದರೆ ನಾವು ಇಲ್ಲಿ x ಅನ್ನು ಸರಿಪಡಿಸುತ್ತಿದ್ದೇವೆ ಮತ್ತು x ನ ಸ್ಥಿರ ಮೌಲ್ಯಕ್ಕಾಗಿ fn ನ ಈ ಅನುಕ್ರಮವು ಮತ್ತೆ f ಗೆ ಹೋಗುತ್ತದೆ x ನ ಅದೇ ಮೌಲ್ಯಕ್ಕೆ ಆದ್ದರಿಂದ ಇಲ್ಲಿ ಇದು ಪಾಯಿಂಟ್ವೈಸ್ ಒಮ್ಮುಖವಾಗಿದೆ ಇದನ್ನು ಪಾಯಿಂಟ್ವೈಸ್ ಒಮ್ಮುಖ ಎಂದು ಕರೆಯಲಾಗುತ್ತದೆ ಏಕೆಂದರೆ ನಾವು ಬಿಂದುವನ್ನು ಸರಿಪಡಿಸುತ್ತಿದ್ದೇವೆ ಮತ್ತು ನಂತರ ನಾವು ಈ fn ಬಗ್ಗೆ ಮಾತನಾಡುತ್ತಿದ್ದೇವೆ x ನ ಸ್ಥಿರಕ್ಕಾಗಿ ಈ ನೈಜ ಸಂಖ್ಯೆಗಳ ಅನುಕ್ರಮ ನಾವು ಈ ನೈಜ ಸಂಖ್ಯೆಗಳ ಅನುಕ್ರಮವನ್ನು ಹೊಂದಿದ್ದೇವೆ fn ಮತ್ತು ಇದು n ∞ ಗೆ ಹೋದಂತೆ f ಗೆ ಹೋಗುತ್ತದೆ ಮತ್ತು ನಾವು ಇದನ್ನು ಪಾಯಿಂಟ್ವೈಸ್ ಕನ್ವರ್ಜೆನ್ಸ್ ಎಂದು ಕರೆಯುತ್ತೇವೆ ಮತ್ತು ಇದು ಮೊದಲಿನ ಅವಿಭಾಜ್ಯ ಆವೃತ್ತಿಗಿಂತ ಪ್ರಬಲವಾದ ಆವೃತ್ತಿಯಾಗಿದೆ ಎಂದು ಇಲ್ಲಿ ನಮೂದಿಸಬೇಕು ಆದ್ದರಿಂದ ಇಲ್ಲಿ ನಾವು ಪ್ರತಿ x ಗೆ ಒಮ್ಮೆ ನಾವು x ಅನ್ನು ಸರಿಪಡಿಸಿದರೆ fn f ಗೆ ಒಮ್ಮುಖವಾಗುತ್ತದೆ ಎಂದು ನಾವು ಮಾತನಾಡುತ್ತಿದ್ದೇವೆ ನಾವು ಬಿಂದುವಾಗಿ ಒಮ್ಮುಖವನ್ನು ಹೊಂದಿದ್ದರೆ ಅದು ಖಂಡಿತವಾಗಿಯೂ ನಾವು ಮೊದಲು ಚರ್ಚಿಸಿದ ಸರಾಸರಿ ಚೌಕ ಅರ್ಥದಲ್ಲಿ ಒಮ್ಮುಖವನ್ನು ಸೂಚಿಸುತ್ತದೆ ಆದ್ದರಿಂದ ಈಗ ಈ ಅನುಕ್ರಮದ ಔಪಚಾರಿಕ ವ್ಯಾಖ್ಯಾನ ಅಥವಾ ನಾವು ಹೆಚ್ಚು ಗಣಿತದ ವ್ಯಾಖ್ಯಾನವನ್ನು ನೀಡುತ್ತೇವೆ ಆದ್ದರಿಂದ ಪ್ರತಿ x ∈ a b ಮತ್ತು ಯಾವುದೇ ϵ 0 ಗೆ ಆದಾಗ್ಯೂ ಚಿಕ್ಕದಾಗಿದ್ದರೂ ನೈಸರ್ಗಿಕ ಸಂಖ್ಯೆ Nϵ x ಆದ್ದರಿಂದ ಈ ನೈಸರ್ಗಿಕ ಸಂಖ್ಯೆ N ನಾವು ಯಾವ ϵ ಅನ್ನು ಆರಿಸುತ್ತೇವೆ ಮತ್ತು ನಾವು ಯಾವ x ಅನ್ನು ಸರಿಪಡಿಸುತ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಅಂದರೆ fn ಮತ್ತು f ನಡುವಿನ ವ್ಯತ್ಯಾಸವನ್ನು ನಿರಂಕುಶವಾಗಿ ಚಿಕ್ಕದಾಗಿ ಹೊಂದಿಸಬಹುದು ಏಕೆಂದರೆ ϵ ಎಲ್ಲಾ n≥ Nϵ x ಗಾಗಿ ನಾವು ಆರಿಸಿಕೊಂಡಿದ್ದೇವೆ ಆದ್ದರಿಂದ ಪ್ರತಿ x ಮತ್ತು ϵ ಗಳಿಗೆ ಈ ಸಂಬಂಧವು ಪ್ರತಿ n ≥ N ಗೆ ಹೊಂದುವಂತಹ ನೈಸರ್ಗಿಕ ಸಂಖ್ಯೆ N ಇದ್ದರೆ ನಾವು ಅದನ್ನು ಪಾಯಿಂಟ್ವೈಸ್ ಒಮ್ಮುಖ ಎಂದು ಕರೆಯುತ್ತೇವೆ ತದನಂತರ ನಾವು ಏಕರೂಪದ ಒಮ್ಮುಖದ ಬಗ್ಗೆ ಮಾತನಾಡುತ್ತೇವೆ ಮತ್ತು ಇವೆರಡರ ನಡುವೆ ಸ್ವಲ್ಪ ವ್ಯತ್ಯಾಸವಿದೆ ಏಕೆಂದರೆ ಇಲ್ಲಿ ಪ್ರತಿ x ಮತ್ತು ϵ ಗೆ ϵ ಮೇಲೆ ಅವಲಂಬಿತವಾಗಿರುವ ನೈಸರ್ಗಿಕ ಸಂಖ್ಯೆ N ಮಾತ್ರ ಇರುತ್ತದೆ ಮತ್ತು ಅದು x ಅನ್ನು ಅವಲಂಬಿಸಿರುತ್ತದೆ ಅಥವಾ ಅದು |fn f| ϵ ಎಲ್ಲಾ n ≥ N ϵ x ಗೆ ಎರಡರ ಮೇಲೆ ಮೂಲಭೂತವಾಗಿ ಅವಲಂಬಿತವಾಗಿ ಇರಬಹುದು ಈಗ ಏಕರೂಪದ ಒಮ್ಮುಖದಲ್ಲಿ ಒಂದು ನೈಸರ್ಗಿಕ ಸಂಖ್ಯೆ N ಅಸ್ತಿತ್ವದಲ್ಲಿದ್ದರೆ ಈ x ನಿಂದ ಮುಕ್ತವಾಗಿದ್ದರೆ N ϵ ಮೇಲೆ ಮಾತ್ರ ಅವಲಂಬಿತವಾಗಿರಬೇಕು ಆಗ ಇಲ್ಲಿ ಈ ಅನುಕ್ರಮವು f ಗೆ ಏಕರೂಪವಾಗಿ ಒಮ್ಮುಖವಾಗುತ್ತದೆ ಎಂದು ನಾವು ಹೇಳುತ್ತೇವೆ ಪ್ರತಿ ϵ ಗೆ ನೈಸರ್ಗಿಕ ಸಂಖ್ಯೆ N ಇದ್ದರೆ ಇದು ϵ ಅನ್ನು ಮಾತ್ರ ಅವಲಂಬಿಸಿರುತ್ತದೆ ಆದ್ದರಿಂದ ಇಲ್ಲಿ N ϵ ಮತ್ತು x ಮೇಲೆ ಅವಲಂಬಿತವಾಗಿದೆ ಇಲ್ಲಿ N ಕೇವಲ ϵ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಅಂತಹ |fn f| ϵ ಎಲ್ಲಾ n ≥ Nϵ ಮತ್ತು ∀ x ∈ a b ಆದ್ದರಿಂದ ಇಲ್ಲಿ ∀ n ≥ Nϵ ಈ ವ್ಯತ್ಯಾಸವನ್ನು ನಿರಂಕುಶವಾಗಿ ಚಿಕ್ಕದಾಗಿ ಮಾಡಬಹುದು ಮತ್ತು ಈ N x ಅನ್ನು ಅವಲಂಬಿಸಿಲ್ಲ ಸರಿ ಎರಡು ರೀತಿಯ ಒಮ್ಮುಖವನ್ನು ಪ್ರತ್ಯೇಕಿಸಲು ಈ ಎರಡು ಪರಿಕಲ್ಪನೆಗಳು ಹೇಗೆ ಭಿನ್ನವಾಗಿವೆ ಎಂಬುದನ್ನು ಸ್ಪಷ್ಟಪಡಿಸಲು ನಾವು ಕೆಲವು ಸರಳ ಉದಾಹರಣೆಗಳನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ un xn ಮತ್ತು x ∈ 01 ಅನುಕ್ರಮವನ್ನು ಪರಿಗಣಿಸಿ ಆದ್ದರಿಂದ ಇಲ್ಲಿ ಆಸಕ್ತಿದಾಯಕ ಯಾವುದು ನೀವು 0 ಮತ್ತು 1 ರಿಂದ x ಅನ್ನು ಸರಿಪಡಿಸಿದರೆ ನಾವು 1 ಅನ್ನು ಸೇರಿಸಲು ಹೋಗುವುದಿಲ್ಲ ಆದ್ದರಿಂದ ಅದು 1 ರಿಂದ ತೆರೆದಿರುತ್ತದೆ ಆದ್ದರಿಂದ ನಾವು ಯಾವುದೇ ಸಂಖ್ಯೆಯನ್ನು ತೆಗೆದುಕೊಂಡರೆ ನಾವು x ಗಾಗಿ ಸರಿಪಡಿಸುತ್ತೇವೆ ಮತ್ತು ನಂತರ ನಾವು xn ಬಗ್ಗೆ ಮಾತನಾಡುತ್ತೇವೆ ಮತ್ತು ∞ ಗೆ n ಸಮೀಪಿಸುವಂತೆ ಮಿತಿಯನ್ನು ತೆಗೆದುಕೊಳ್ಳುತ್ತೇವೆ ನಂತರ ಇದು ಖಂಡಿತವಾಗಿಯೂ 0 ಗೆ ಹೋಗುತ್ತದೆ ಏಕೆಂದರೆ x 0 ಮತ್ತು 1 ಅಥವಾ 0 ≤ x 1 ನಡುವೆ ಇರುತ್ತದೆ ಆದ್ದರಿಂದ ನಾವು ಪಾಯಿಂಟ್ವೈಸ್ ಒಮ್ಮುಖ ಎಂದು ಕರೆಯುತ್ತೇವೆ ಆದ್ದರಿಂದ ಪ್ರತಿ x ∈ 01 ನಾವು ∞ ಗೆ n ಸಮೀಪಿಸುತ್ತಿದ್ದಂತೆ un 0 ಗೆ ಹೋಗುತ್ತದೆ ಎಂಬ ಸ್ಥಿತಿಯನ್ನು ನಾವು ಹೊಂದಿದ್ದೇವೆ ಆದರೆ ಅದು 0 ಗೆ ಏಕರೂಪವಾಗಿ ಒಮ್ಮುಖವಾಗುವುದಿಲ್ಲ ಇದನ್ನು ನಾವು ಈಗ ನೋಡುತ್ತೇವೆ ಇಲ್ಲಿ ನಾವು ಪಾಯಿಂಟ್ವೈಸ್ ಒಮ್ಮುಖವನ್ನು ಮಾತ್ರ ಹೊಂದಿವೆ ಮತ್ತು ನಾವು ಏಕರೂಪದ ಒಮ್ಮುಖವನ್ನು ಹೊಂದಿಲ್ಲ ಸ್ವಾಭಾವಿಕವಾಗಿ ಏಕರೂಪದ ಒಮ್ಮುಖದ ವ್ಯಾಖ್ಯಾನದಿಂದ ಏಕರೂಪದ ಒಮ್ಮುಖವು ಪಾಯಿಂಟ್ವೈಸ್ ಒಮ್ಮುಖವನ್ನು ಸೂಚಿಸುತ್ತದೆ ಮತ್ತು ಪಾಯಿಂಟ್ವೈಸ್ ಒಮ್ಮುಖವು ಸರಾಸರಿ ಚೌಕ ಅರ್ಥದಲ್ಲಿ ಒಮ್ಮುಖವನ್ನು ಸೂಚಿಸುತ್ತದೆ ಆದ್ದರಿಂದ ಇಲ್ಲಿ ಇದು ಏಕರೂಪವಾಗಿ ಒಮ್ಮುಖವಾಗುವುದಿಲ್ಲ ಎಂದು ನಾವು ತೋರಿಸುತ್ತೇವೆ ಅದು ಬಿಂದುವಾಗಿ ಮಾತ್ರ ಒಮ್ಮುಖವಾಗುತ್ತದೆ ಆದ್ದರಿಂದ ಅದಕ್ಕಾಗಿ ಕೊಟ್ಟಿರುವ ϵ ಗಾಗಿ x ನಿಂದ ಸ್ವತಂತ್ರವಾದ N ನೈಸರ್ಗಿಕ ಸಂಖ್ಯೆ ಅಸ್ತಿತ್ವದಲ್ಲಿಲ್ಲ ಎಂದು ನಾವು ತೋರಿಸಬೇಕಾಗಿದೆ ಇಲ್ಲಿ ಇದು ಹೆಚ್ಚು ಮುಖ್ಯವಾಗಿದೆ ಏಕೆಂದರೆ ಈ ನೈಸರ್ಗಿಕ ಸಂಖ್ಯೆ N x ಮೇಲೆ ಅವಲಂಬಿತವಾಗಿದ್ದರೆ ನಾವು ಪಾಯಿಂಟ್ವೈಸ್ ಒಮ್ಮುಖವನ್ನು ಮಾತ್ರ ಹೊಂದಿರುತ್ತೇವೆ ಆದ್ದರಿಂದ un ಮತ್ತು ಸೀಮಿತಗೊಳಿಸುವ ಮೌಲ್ಯ 0 ನಡುವಿನ ವ್ಯತ್ಯಾಸವು ϵ ಗಿಂತ ಕಡಿಮೆಯಿರುವಂತೆ x ನಿಂದ ಸ್ವತಂತ್ರವಾದ N ನೈಸರ್ಗಿಕ ಸಂಖ್ಯೆಯು ಅಸ್ತಿತ್ವದಲ್ಲಿದ್ದರೆ ನಾವು ಏಕರೂಪದ ಒಮ್ಮುಖವನ್ನು ಹೊಂದಿದ್ದೇವೆ ಆದರೆ ಇಲ್ಲಿ ಅಂತಹ N ಅಸ್ತಿತ್ವದಲ್ಲಿಲ್ಲ ಎಂದು ನಾವು ತೋರಿಸುತ್ತೇವೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ N ಯಾವಾಗಲೂ x ಮತ್ತು ϵ ಎರಡನ್ನೂ ಅವಲಂಬಿಸಿರಬೇಕು ಆದ್ದರಿಂದ ಕೊಟ್ಟಿರುವ ϵ 0 ಗೆ ನಾವು ಸಾಬೀತುಪಡಿಸಬೇಕಾದದ್ದು |un 0| ϵ ನಾವು ನೈಸರ್ಗಿಕ ಸಂಖ್ಯೆ N ಅನ್ನು ಹುಡುಕುತ್ತೇವೆ ಅದು ϵ ಮೇಲೆ ಮಾತ್ರ ಅವಲಂಬಿತವಾಗಿರುತ್ತದೆ ಅಂದರೆ ಈ ವ್ಯತ್ಯಾಸವನ್ನು ϵ ಗಿಂತ ಕಡಿಮೆ ಹೊಂದಿಸಬಹುದು ϵ ಯಾವುದೇ ನಿರ್ದಿಷ್ಟ ಅನಿಯಂತ್ರಿತ ಸಂಖ್ಯೆ ಮತ್ತು ಇದು ∀ n N ಅನ್ನು ಹಿಡಿದಿಟ್ಟುಕೊಳ್ಳಬೇಕು ಆದ್ದರಿಂದ ಇದು ನಿಜವಾಗಿದೆ ಎಂಬುದನ್ನು ಗಮನಿಸಿ ಅಂದರೆ |un 0| ϵ ಇಲ್ಲಿ un xn ಆಗಿದ್ದರೆ |xn 0| ϵ ಇದು xn ϵ ಗೆ ಸಮಾನವಾಗಿರುತ್ತದೆ ಇದನ್ನೇ ನಾವು ಇಲ್ಲಿ ಬಯಸುತ್ತೇವೆ ಮತ್ತು ಈಗ ಇದು ಕೆಲವು n N ಗೆ ಸಾಧ್ಯವೇ ಎಂದು ನಾವು ಹುಡುಕುತ್ತಿದ್ದೇವೆ ಆದ್ದರಿಂದ n N ಗೆ ಇದು ನಿಜ ಆದ್ದರಿಂದ ಇಲ್ಲಿ ಈ ಸಂಬಂಧದಿಂದಲೇ ಈ n ಈ ಸಂಖ್ಯೆಗಿಂತ ಹೆಚ್ಚಿರಬೇಕು ಎಂದು ನಾವು ತೀರ್ಮಾನಿಸುತ್ತೇವೆ ln∈lnx ನಂತರ ಈ ಸಂಬಂಧ ಮಾತ್ರ ನಿಜವಾಗಿದೆ ಆದ್ದರಿಂದ ಈಗ ಪ್ರಶ್ನೆಯೆಂದರೆ ನಾವು ln∈lnx ನಿಂದ ನೈಸರ್ಗಿಕ ಸಂಖ್ಯೆ N ಅನ್ನು ಹೊಂದಬಹುದೇ ಎಂಬುದು ∀ n ≥ N ನಮಗೆ ಈ ಸಂಬಂಧವಿದೆಯೇ ಆದ್ದರಿಂದ ಇಲ್ಲಿ ಪ್ರಶ್ನೆಯು ಈ ಅಭಿವ್ಯಕ್ತಿಯಿಂದ ಹೊರಗಿದೆ ನಾವು x ಅನ್ನು ಅವಲಂಬಿಸಿರದ ನೈಸರ್ಗಿಕ ಸಂಖ್ಯೆ N ಅನ್ನು ಕಂಡುಹಿಡಿಯಬಹುದೇ ಸ್ಪಷ್ಟವಾಗಿ x 1 ಗೆ ಹೋದಂತೆ ln x 0 ಗೆ ಹೋಗುತ್ತದೆ ಏಕೆಂದರೆ x ∈ 01 ಆದ್ದರಿಂದ x 1 ರ ಸಮೀಪಕ್ಕೆ ಹೋದಂತೆ ln x 0 ಗೆ ಹೋಗುತ್ತದೆ ಮತ್ತು ಇದು ನಿರಂಕುಶವಾಗಿ ದೊಡ್ಡದಾಗಿದೆ ಅಂದರೆ ಇದು ಅನಿಯಮಿತ ಸಂಖ್ಯೆ ನಾವು ಯಾವುದೇ ನಿರ್ದಿಷ್ಟ ϵ ಗೆ ln ϵ ಗಾಗಿ ಈಗ ಸಮೀಪಿಸುತ್ತಿದ್ದೇವೆ ಆದರೆ ln x ಅಲ್ಲಿ x ∈ 01 ನಾವು ln∈lnx ಈ ಪ್ರಮಾಣವನ್ನು ಬಂಧಿಸಲು ಸಾಧ್ಯವಿಲ್ಲ ಆದ್ದರಿಂದ ಮೂಲಭೂತವಾಗಿ ನಾವು ಅಂತಹ N ಅನ್ನು ಕಂಡುಹಿಡಿಯಲಾಗುವುದಿಲ್ಲ ಆದ್ದರಿಂದ ಈ ಸಂಬಂಧವನ್ನು ಹೊಂದಿದೆ ಆದಾಗ್ಯೂ ನಾವು N ಅನ್ನು ಕೇವಲ ln∈lnx ಗೆ ಹೊಂದಿಸಿದರೆ ಉದಾಹರಣೆಗೆ ಈ ಬ್ರಾಕೆಟ್ ಫಂಕ್ಷನ್ ಎಂದರೆ ಪೂರ್ಣಾಂಕವನ್ನು ∞ ಕಡೆಗೆ ಪೂರ್ತಿಗೊಳಿಸುವುದು ಆದ್ದರಿಂದ ನಾವು ಈ ಸ್ವಾಭಾವಿಕ ಸಂಖ್ಯೆ N ಅನ್ನು ಈ ಅಭಿವ್ಯಕ್ತಿಯಿಂದ ಬರುತ್ತೇವೆ ಮತ್ತು ನಂತರ ಈ ನೈಸರ್ಗಿಕ ಸಂಖ್ಯೆಯನ್ನು ಪಡೆಯಲು ಈ ಮೌಲ್ಯವನ್ನು ∞ ಕಡೆಗೆ ದುಂಡಾಗಿರುತ್ತದೆ ಆದ್ದರಿಂದ ನಾವು ಅಂತಹ N ಅನ್ನು ಆಯ್ಕೆ ಮಾಡಬಹುದು ಆದರೆ ಸಮಸ್ಯೆಯೆಂದರೆ ಈ N ϵ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಇದು x ಅನ್ನು ಅವಲಂಬಿಸಿರುತ್ತದೆ ಒಮ್ಮೆ ನಾವು x ಅನ್ನು ಸರಿಪಡಿಸಿದರೆ ನಾವು 0 ರಿಂದ 1 ರವರೆಗಿನ ಯಾವುದೇ ಸಂಖ್ಯೆ x ಅನ್ನು ತೆಗೆದುಕೊಳ್ಳುತ್ತೇವೆ ನಂತರ ನಾವು ಅಂತಹ N ಅನ್ನು ಪಡೆಯಬಹುದು ಮತ್ತು ನಂತರ ಈ ಸಂಬಂಧವು ಹಿಡಿದಿಟ್ಟುಕೊಳ್ಳುತ್ತದೆ ಏಕೆಂದರೆ ∀ n N ಇದು n N ಗಾಗಿ ಹಿಡಿದಿಟ್ಟುಕೊಳ್ಳುತ್ತದೆ ಆದ್ದರಿಂದ N ln∈lnx ಇದಕ್ಕಿಂತ ದೊಡ್ಡದಾಗಿದೆ ಆದ್ದರಿಂದ ನಾವು Nϵ x ಗಿಂತ ದೊಡ್ಡದಾದ ಯಾವುದೇ n ಅನ್ನು ತೆಗೆದುಕೊಂಡರೆ ಖಂಡಿತವಾಗಿಯೂ ನಾವು ಈ ಸಂಬಂಧವನ್ನು ಹೊಂದಿದ್ದೇವೆ ಅದು |un − 0| ϵ ಆದರೆ ಆ ಸಂದರ್ಭದಲ್ಲಿ ಈ N ϵ ಮತ್ತು x ಎರಡನ್ನೂ ಅವಲಂಬಿಸಿರುತ್ತದೆ ಮತ್ತು ಗಣಿತದ ವ್ಯಾಖ್ಯಾನದ ಪ್ರಕಾರ ಇದು ಪಾಯಿಂಟ್ವೈಸ್ ಒಮ್ಮುಖವಾಗಿದೆ ಎಂದು ಮತ್ತೊಮ್ಮೆ ದೃಢೀಕರಿಸುತ್ತದೆ ಏಕೆಂದರೆ ನಾವು ಇದನ್ನು x ನಿಂದ ಮುಕ್ತವಾಗಿ ಈ N ನೊಂದಿಗೆ ϵ ಗಿಂತ ಕಡಿಮೆ ಹೊಂದಿಸಲು ಸಾಧ್ಯವಿಲ್ಲ ಇಲ್ಲಿರುವ ಈ ln∈lnx ಪ್ರಮಾಣದಿಂದಾಗಿ ಇದು ಯಾವಾಗಲೂ x ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಈ ಪ್ರಮಾಣವು ಬೆಳೆಯುತ್ತದೆ ಮತ್ತು 0 ಮತ್ತು 1 ರಲ್ಲಿ x ಗೆ ಮಿತಿಯಿಲ್ಲ ಆದ್ದರಿಂದ ϵ ಮೇಲೆ ಮಾತ್ರ ಅವಲಂಬಿತವಾಗಿರುವ ಈ N ಅನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ ಮತ್ತು ಆದ್ದರಿಂದ ಅನುಕ್ರಮವು 0 ಗೆ ಏಕರೂಪವಾಗಿ ಒಮ್ಮುಖವಾಗುವುದಿಲ್ಲ ಆದ್ದರಿಂದ ನಾವು ಇನ್ನೊಂದು ಉದಾಹರಣೆಯ ಮೂಲಕ ತ್ವರಿತವಾಗಿ ಹೋಗುತ್ತೇವೆ ಅಲ್ಲಿ ನಾವು ಪರಿಗಣಿಸಿದರೆ ಉದಾಹರಣೆಗೆ unxnn ನಂತರ ಆ ಸಂದರ್ಭದಲ್ಲಿ ಈ ಅನುಕ್ರಮವು 0 ಗೆ ಏಕರೂಪವಾಗಿ ಒಮ್ಮುಖವಾಗುತ್ತದೆ ಇದನ್ನೇ ನಾವು ಈಗ ತೋರಿಸುತ್ತೇವೆ ಮತ್ತು ಆದ್ದರಿಂದ ಪಾಯಿಂಟ್ವೈಸ್ ಒಮ್ಮುಖವನ್ನು ಸಹ ಏಕೆಂದರೆ ಒಮ್ಮೆ ನಾವು ಏಕರೂಪದ ಒಮ್ಮುಖವನ್ನು ಹೊಂದಿದ್ದರೆ ಪಾಯಿಂಟ್ವೈಸ್ ಸ್ವಯಂಚಾಲಿತವಾಗಿ ಸೂಚಿಸುತ್ತದೆ ಆದ್ದರಿಂದ ಇಲ್ಲಿ ನಾವು ಈ xnn1n ಎಂದು ಮತ್ತೊಮ್ಮೆ ಪರಿಗಣಿಸಬೇಕು ಮತ್ತು ಅದು x ಮತ್ತು ϵ ನಿಂದ N ಅನ್ನು ಮುಕ್ತವಾಗಿ ಪಡೆಯುವ ಪ್ರಮುಖ ಅಂಶವಾಗಿದೆ ಆದ್ದರಿಂದ ಈ x 0 ಮತ್ತು 1 ರ ನಡುವೆ ಇರುವುದರಿಂದ ನಾವು xnn1n ಮತ್ತು ನಂತರ ನಾವು ಇದನ್ನು ಇಲ್ಲಿ ಬಂಧಿಸಬಹುದು ಇದನ್ನು ಇಲ್ಲಿ ϵ ಗಿಂತ ಕಡಿಮೆ ಹೊಂದಿಸಬಹುದು ಆದ್ದರಿಂದ ಇದರಿಂದ ನಾವು ಈಗ N ಅನ್ನು ರಚಿಸಬಹುದು ಏಕೆಂದರೆ ಇಲ್ಲಿ ಸಂಬಂಧವು ಈ n 1 ಆಗಿದ್ದರೆ ಮೂಲತಃ ನಾವು xnnϵ ಅನ್ನು ಹೊಂದಿದ್ದೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಕೊಟ್ಟಿರುವ ϵ ಗಾಗಿ ನಾವು ಏನನ್ನು ಹೊಂದಿದ್ದೇವೆ ನಾವು ಈ N ಅನ್ನು ತೆಗೆದುಕೊಂಡರೆ ಅದು ಕೇವಲ 1 ∞ ಕಡೆಗೆ ದುಂಡಾಗಿರುತ್ತದೆ ಆಗ ವ್ಯತ್ಯಾಸವು ϵ ∀ n≥ N ಗಿಂತ ಕಡಿಮೆಯಿರುತ್ತದೆ ಆದ್ದರಿಂದ ನಾವು ಇದನ್ನು ಸುಲಭವಾಗಿ ಮತ್ತೆ ನೋಡಬಹುದು ಆದ್ದರಿಂದ ನಾವು |un − 0| 1n ಅಲ್ಲಿ un xnn ಆದ್ದರಿಂದ xnn1n ಮತ್ತು ಈ ಸಂಬಂಧದಿಂದ ಈ 1n ϵ ಗಿಂತ ಕಡಿಮೆಯಾಗಿದೆ ಆದ್ದರಿಂದ ∀ n ಏಕೆಂದರೆ ಈ N ಈ 1 ಗಿಂತ ದೊಡ್ಡದಾಗಿದೆ ಆದ್ದರಿಂದ ನಾವು ಇಲ್ಲಿ n N ಅನ್ನು ಆರಿಸಿದರೆ ಖಂಡಿತವಾಗಿಯೂ ಈ 1 ϵ ಗಿಂತ ಕಡಿಮೆಯಿರುತ್ತದೆ ಏಕೆಂದರೆ ಇಲ್ಲಿ ಈ ಸಂಬಂಧ 1n ಮತ್ತು ಇಲ್ಲಿ ಈ n N ನಾವು ಬದಲಾಯಿಸಿದರೆ N ಈ 1 ಗಿಂತ ದೊಡ್ಡದಾಗಿದೆ ಖಂಡಿತವಾಗಿಯೂ ಆ ಸಂಬಂಧವು ಹಿಡಿದಿಟ್ಟುಕೊಳ್ಳುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಏಕರೂಪದ ಒಮ್ಮುಖವನ್ನು ಹೊಂದಿದ್ದೇವೆ ಏಕೆಂದರೆ ನಾವು x ನಿಂದ ಮುಕ್ತವಾಗಿರುವ ಈ N ಅನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತದೆ ಇದು ϵ ಮೇಲೆ ಮಾತ್ರ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಅನುಕ್ರಮವು ಏಕರೂಪವಾಗಿ ಒಮ್ಮುಖವಾಗುತ್ತದೆ ಆದ್ದರಿಂದ ನಾವು ಚರ್ಚಿಸಿದ ಮೂರು ಪರಿಕಲ್ಪನೆಗಳಲ್ಲಿ ಏಕರೂಪವು ಒಮ್ಮುಖವಾಗುತ್ತದೆ ಏಕರೂಪದ ಒಮ್ಮುಖವು ಒಮ್ಮುಖದ ಬಲವಾದ ಆವೃತ್ತಿಯಾಗಿದೆ ಆದ್ದರಿಂದ ಏಕರೂಪದ ಒಮ್ಮುಖವು ಈ ಪಾಯಿಂಟ್ವೈಸ್ ಒಮ್ಮುಖವನ್ನು ಸೂಚಿಸುತ್ತದೆ ಮತ್ತು ಈ ಪಾಯಿಂಟ್ವೈಸ್ ಒಮ್ಮುಖವು ಸರಾಸರಿ ಚೌಕ ಅರ್ಥದಲ್ಲಿ ಅಥವಾ ಸಮಗ್ರ ಅರ್ಥದಲ್ಲಿ ಒಮ್ಮುಖವನ್ನು ಸೂಚಿಸುತ್ತದೆ ಸರಿ ಆದ್ದರಿಂದ ಒಮ್ಮುಖದ ಈ ವಿಭಿನ್ನ ಪರಿಕಲ್ಪನೆಗಳು ಫೋರಿಯರ್ ಸರಣಿಗೆ ಹೇಗೆ ಸಂಬಂಧಿಸಿವೆ ಅಥವಾ ಈಗ ಇಲ್ಲಿ ನಾವು ಫೋರಿಯರ್ ಸರಣಿಗೆ ಅದರ ಸಂಪರ್ಕವನ್ನು ಚರ್ಚಿಸುತ್ತೇವೆ ಆದ್ದರಿಂದ ಈಗ ನಾವು ಈ ಉತ್ತಮ ಫಲಿತಾಂಶವನ್ನು ಹೊಂದಿದ್ದೇವೆ f ಒಂದು ತುಣುಕು ನಿರಂತರ ಕ್ರಿಯೆಯಾಗಿದ್ದರೆ ನಂತರ ಫೋರಿಯರ್ ಸರಣಿಯು f ಗೆ ಸರಾಸರಿ ವರ್ಗ ಅರ್ಥದಲ್ಲಿ ಒಮ್ಮುಖವಾಗುತ್ತದೆ ಆದ್ದರಿಂದ ಇದು ಒಂದು ಫಲಿತಾಂಶವಾಗಿದ್ದು ನಮಗೆ ಕೇವಲ ತುಣುಕಿನ ನಿರಂತರತೆಯ ಅಗತ್ಯವಿರುತ್ತದೆ ಈ ದುರ್ಬಲ ಸ್ವರೂಪದ ಒಮ್ಮುಖಕ್ಕೆ ನಮಗೆ ಯಾವುದೇ ಹೆಚ್ಚುವರಿ ಸ್ಥಿತಿಯ ಅಗತ್ಯವಿಲ್ಲ ಅಂದರೆ ಚದರ ಒಮ್ಮುಖವಾಗುವಿಕೆ ಆದ್ದರಿಂದ ಸರಾಸರಿ ಚದರ ಒಮ್ಮುಖವಾಗಲು ನಮಗೆ ಕೇವಲ ತುಣುಕಿನ ನಿರಂತರತೆಯ ಹೊರತಾಗಿ ಬೇರೆ ಯಾವುದೇ ಸ್ಥಿತಿಯ ಅಗತ್ಯವಿಲ್ಲ ಆದ್ದರಿಂದ ಫೋರಿಯರ್ ಸರಣಿಯನ್ನು ಬರೆಯಲು ಇದು ಸಾಕಷ್ಟು ಷರತ್ತು ಮತ್ತು ಇದು ಖಂಡಿತವಾಗಿಯೂ ಸರಾಸರಿ ಚೌಕ ಅರ್ಥದಲ್ಲಿ ಒಮ್ಮುಖವಾಗುತ್ತದೆ ಇದು ಫೋರಿಯರ್ ಸರಣಿಯ ನಿರ್ಮಾಣವನ್ನು ನೋಡುವುದರಿಂದ ಕ್ಷುಲ್ಲಕವಾಗಿದೆ ಔಪಚಾರಿಕ ಪುರಾವೆಗಳಿಲ್ಲದೆ ಆ ಫೋರಿಯರ್ ಅನ್ನು ಹೊಂದಿಸುವ ಮೂಲಕ ಅಥವಾ ಮೌಲ್ಯಮಾಪನ ಮಾಡುವ ಮೂಲಕ ಬರುತ್ತಿತ್ತು ಗುಣಾಂಕಗಳು f ಫಂಕ್ಷನ್ ಅನ್ನು ಸಂಯೋಜಿಸುವ ಮೂಲಕ ಅಥವಾ ಆ f ಅನ್ನು cos nx ಅಥವಾ sin nx ನೊಂದಿಗೆ ಗುಣಿಸಿ ನಂತರ ಮತ್ತೆ ಸಮೀಕರಿಸುವ ಮೂಲಕ ಆದ್ದರಿಂದ ಫೋರಿಯರ್ ಸರಣಿಯ ಸಂಪೂರ್ಣ ನಿರ್ಮಾಣವು ಅವಿಭಾಜ್ಯಗಳನ್ನು ಸಮೀಕರಿಸುವುದರ ಮೇಲೆ ಆಧಾರಿತವಾಗಿದೆ ಮತ್ತು ಪರಿಣಾಮವಾಗಿ ನಾವು ಯಾವಾಗಲೂ ಸರಾಸರಿಯಲ್ಲಿ ಈ ಒಮ್ಮುಖವನ್ನು ಪಡೆಯುತ್ತೇವೆ ಚದರ ಅರ್ಥ ಇದು ಅವಿಭಾಜ್ಯ ಅರ್ಥದಲ್ಲಿ ಮಾತ್ರ ಆದ್ದರಿಂದ ಇಲ್ಲಿ ಸ್ವಲ್ಪ ಹೆಚ್ಚು ಅನ್ವೇಷಿಸಲು ಮತ್ತೊಮ್ಮೆ ನಾವು ಈ ಸರಾಸರಿ ಚದರ ಅರ್ಥದಿಂದ ಏನು ಅರ್ಥೈಸುತ್ತೇವೆ f ಮತ್ತು ಈ ಪ್ರಮಾಣಗಳ ವ್ಯತ್ಯಾಸದ ವರ್ಗದ ಏಕೀಕರಣವು 0 ಕ್ಕೆ ಹೋಗುತ್ತದೆ ಇದು ಒಂದು ಅನುಕ್ರಮವಾಗಿದೆ ಈ ಮೊತ್ತದ ಅನುಕ್ರಮವು ಇಲ್ಲಿ ಮತ್ತು n ಈ ಅವಿಭಾಜ್ಯದಲ್ಲಿ ∞ ಗೆ ಹೋಗುತ್ತದೆ ನಂತರ ಇದು 0 ಗೆ ಹೋಗಬೇಕು ಸರಾಸರಿ ವರ್ಗ ಅರ್ಥದಲ್ಲಿ ಒಮ್ಮುಖವಾಗುವುದರಿಂದ ನಾವು ಇದನ್ನು ಅರ್ಥೈಸುತ್ತೇವೆ ಆದ್ದರಿಂದ ಇದು ಯಾವಾಗಲೂ ಸಂಭವಿಸುತ್ತದೆ ನಮಗೆ ಕೇವಲ ತುಣುಕಿನ ನಿರಂತರತೆಯ ಅಗತ್ಯವಿರುತ್ತದೆ ಮತ್ತು ಫೋರಿಯರ್ ಸರಣಿಯನ್ನು ಬರೆಯಲು ಇದು ಸಾಕಾಗುತ್ತದೆ ಮತ್ತು ನಂತರ ಈ ಅರ್ಥದಲ್ಲಿ ನಾವು ಯಾವಾಗಲೂ f ನಲ್ಲಿ ಯಾವುದೇ ಹೆಚ್ಚುವರಿ ಷರತ್ತುಗಳನ್ನು ವಿಧಿಸದೆ ಕಾಯ್ದಿರಿಸಿದ್ದೇವೆ ನಂತರ ನಾವು ಹೊಂದಿರುವ ಎರಡನೆಯದು ನಿಖರವಾಗಿ ಡಿರಿಚ್ಲೆಟ್ ಪ್ರಮೇಯವಾಗಿದೆ ಇದು ಕಾರ್ಯವು ನಿರಂತರವಾಗಿ ನಿರಂತರವಾಗಿದ್ದರೆ ಮತ್ತು ಸೂಕ್ತವಾದ ಏಕಪಕ್ಷೀಯ ಉತ್ಪನ್ನಗಳು ಅಸ್ತಿತ್ವದಲ್ಲಿದ್ದರೆ ನಾವು ಈಗಾಗಲೇ ಸೂಕ್ತ ಎಂದರೆ ಎಡ ಮತ್ತು ಬಲ ಉತ್ಪನ್ನಗಳು ಇತ್ಯಾದಿಗಳನ್ನು ಚರ್ಚಿಸಿದ್ದೇವೆ ಆದ್ದರಿಂದ ಆ ಉತ್ಪನ್ನಗಳಾಗಿದ್ದರೆ ಒಂದು ಈ ಮಧ್ಯಂತರದಲ್ಲಿ ಪ್ರತಿ ಹಂತದಲ್ಲಿ f ನ ಬದಿಯ ಉತ್ಪನ್ನಗಳು ಅಸ್ತಿತ್ವದಲ್ಲಿವೆ ಆದ್ದರಿಂದ ಇಲ್ಲಿ ಸರಳತೆಗಾಗಿ ನಾವು π π ಅನ್ನು ತೆಗೆದುಕೊಳ್ಳುತ್ತೇವೆ ಆದರೆ ನಾವು ಯಾವಾಗಲೂ L L ನಿಂದ ಸಾಮಾನ್ಯ ಮಧ್ಯಂತರವನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ f ನ ಸೂಕ್ತವಾದ ಏಕಪಕ್ಷೀಯ ಉತ್ಪನ್ನಗಳು ಅಸ್ತಿತ್ವದಲ್ಲಿದ್ದರೆ ಈ ಮಧ್ಯಂತರದಲ್ಲಿ ಪ್ರತಿ x ಗೆ ಫೋರಿಯರ್ ಸರಣಿಯು ಪಾಯಿಂಟ್ವೈಸ್ ಒಮ್ಮುಖವಾಗಿರುತ್ತದೆ ಆದ್ದರಿಂದ ಈ ಮಧ್ಯಂತರದಲ್ಲಿ ಪ್ರತಿ x ಗೆ ಫೋರಿಯರ್ ಸರಣಿಯು ಮಿತಿಗಳ ಸರಾಸರಿ ಮೌಲ್ಯಕ್ಕೆ ಪಾಯಿಂಟ್ವೈಸ್ಗೆ ಒಮ್ಮುಖವಾಗುತ್ತದೆ ಆದ್ದರಿಂದ ಇದು ನಿಖರವಾಗಿ ನಾವು ಚರ್ಚಿಸಿದ ಡಿರಿಚ್ಲೆಟ್ ಪ್ರಮೇಯವಾಗಿದೆ ಮತ್ತು ಅಲ್ಲಿ ನಾವು ವಾಸ್ತವವಾಗಿ ಪಾಯಿಂಟ್ವೈಸ್ ಒಮ್ಮುಖವನ್ನು ಹೊಂದಿದ್ದೇವೆ ಏಕೆಂದರೆ ನಾವು ಪ್ರತಿ x ಗೆ ಪ್ರತಿ ಸ್ಥಿರ x ಗೆ ಫೋರಿಯರ್ ಸರಣಿಯು ಈ ಮೌಲ್ಯಕ್ಕೆ ಒಮ್ಮುಖವಾಗುತ್ತದೆ ಎಂದು ಮಾತನಾಡುತ್ತಿದ್ದೇವೆ f ನಿರಂತರವಾದಾಗ ಒಮ್ಮುಖದ ಪ್ರಬಲ ಆವೃತ್ತಿಯಾದ ಮೂರನೆಯದು ಆದ್ದರಿಂದ ಒಮ್ಮುಖದ ಪ್ರಬಲ ಆವೃತ್ತಿಯನ್ನು ಪಡೆಯಲು ಸ್ವಾಭಾವಿಕವಾಗಿ ನಾವು f ಮೇಲೆ ಹೆಚ್ಚಿನ ಷರತ್ತುಗಳನ್ನು ವಿಧಿಸಬೇಕು ಆದ್ದರಿಂದ ಈ ಮೂರರಲ್ಲಿ ದುರ್ಬಲವಾದ ಅರ್ಥವು ಸರಾಸರಿ ಚೌಕಾಕಾರವಾಗಿದೆ ಮತ್ತು ಅಲ್ಲಿ ನಾವು ಅಕ್ಷರಶಃ ಯಾವುದೇ ಷರತ್ತುಗಳನ್ನು ವಿಧಿಸಲಿಲ್ಲ ಒಮ್ಮುಖದ ದುರ್ಬಲ ಕಲ್ಪನೆಗೆ ತುಣುಕಿನ ನಿರಂತರತೆ ಮಾತ್ರ ಸಾಕು ಆದರೆ ನಾವು ಪಾಯಿಂಟ್ವೈಸ್ ಒಮ್ಮುಖದ ಬಗ್ಗೆ ಮಾತನಾಡುವಾಗ ನಾವು ಇಲ್ಲಿ ಸೇರಿಸಿದ್ದೇವೆ ಒಂದು ಬದಿಯ ಉತ್ಪನ್ನದ ಅಸ್ತಿತ್ವ ಮತ್ತು ಈಗ ನಾವು ಏಕರೂಪದ ಒಮ್ಮುಖದ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ನಾವು ಸ್ವಲ್ಪ ಹೆಚ್ಚು ಸೇರಿಸಬೇಕಾಗಿದೆ ಅಂದರೆ f ನಿರಂತರವಾಗಿರಬೇಕು ಮತ್ತು f′ ಈ ಮಧ್ಯಂತರದಲ್ಲಿ ತುಣುಕಾಗಿ ನಿರಂತರವಾಗಿರಬೇಕು ನಂತರ ಫೋರಿಯರ್ ಸರಣಿಯ f ಏಕರೂಪವಾಗಿ ಒಮ್ಮುಖವಾಗುತ್ತದೆ ಮತ್ತು ಸಂಪೂರ್ಣವಾಗಿ ಆದ್ದರಿಂದ ನಾವು ಈ ಪ್ರತಿಯೊಂದು ಪದದ ಸಂಪೂರ್ಣ ಮೌಲ್ಯವನ್ನು ಅನುಕ್ರಮದಲ್ಲಿ ತೆಗೆದುಕೊಂಡರೆ ಅದು ಕೂಡ ಒಮ್ಮುಖವಾಗುತ್ತದೆ ಆದ್ದರಿಂದ ನಾವು ಇಲ್ಲಿ ಒಮ್ಮುಖದ ಬಲವಾದ ಕಲ್ಪನೆಯನ್ನು ಹೊಂದಿದ್ದೇವೆ f ನಿರಂತರವಾಗಿರಬೇಕು ಮತ್ತು f ′ ತುಣುಕಾಗಿ ನಿರಂತರವಾಗಿರಬೇಕು ಆದ್ದರಿಂದ ನಾವು ಒಮ್ಮುಖದ ಮೂರು ಪರಿಕಲ್ಪನೆಗಳನ್ನು ಚರ್ಚಿಸಿದ್ದೇವೆ ಮೊದಲನೆಯದು ಸರಾಸರಿ ಚದರ ಅರ್ಥದಲ್ಲಿ ದುರ್ಬಲವಾಗಿದೆ ಅಲ್ಲಿ ನಮಗೆ ತುಣುಕು ನಿರಂತರತೆಯನ್ನು ಹೊರತುಪಡಿಸಿ ಯಾವುದೇ ಷರತ್ತು ಅಗತ್ಯವಿಲ್ಲ ಇದು ಫೋರಿಯರ್ ಸರಣಿಯನ್ನು ಬರೆಯಲು ಸಾಕಾಗುತ್ತದೆ ಎರಡನೆಯ ಕಲ್ಪನೆಯು ಪಾಯಿಂಟ್ವೈಸ್ ಒಮ್ಮುಖವಾಗಿದೆ ಮತ್ತು ನಾವು ಡಿರಿಚ್ಲೆಟ್ ಪ್ರಮೇಯವನ್ನು ಹೊಂದಿದ್ದೇವೆ ಅದು f ತುಣುಕಾಗಿ ನಿರಂತರವಾಗಿದ್ದರೆ ಮತ್ತು ಆ ಏಕಪಕ್ಷೀಯ ಉತ್ಪನ್ನಗಳು ಅಸ್ತಿತ್ವದಲ್ಲಿದ್ದರೆ ಆ ಸಂದರ್ಭದಲ್ಲಿ ನಾವು ಪಾಯಿಂಟ್ವೈಸ್ ಒಮ್ಮುಖವನ್ನು ಹೊಂದಿದ್ದೇವೆ ಮತ್ತು ಮೂರನೇ ಪ್ರಕರಣದಲ್ಲಿ ನಾವು ಈಗ ಹೆಚ್ಚಿನ ಷರತ್ತುಗಳನ್ನು ವಿಧಿಸಿದ್ದೇವೆ f ನಿರಂತರವಾಗಿದ್ದರೆ ಮತ್ತು ಈ f ′ ತುಣುಕಾಗಿ ನಿರಂತರವಾಗಿದ್ದರೆ ಆ ಸಂದರ್ಭದಲ್ಲಿ ನಾವು ಏಕರೂಪದ ಒಮ್ಮುಖವನ್ನು ಹೊಂದಿದ್ದೇವೆ f ಮೇಲೆ ಬಲವಾದ ಒಮ್ಮುಖವಾಗುವುದು ಆದ್ದರಿಂದ ಅಲ್ಲಿ ಈ ಸಂಬಂಧದಲ್ಲಿ ನಾವು ಇನ್ನೊಂದು ಉತ್ತಮ ಫಲಿತಾಂಶವನ್ನು ಹೊಂದಿದ್ದೇವೆ ಆದ್ದರಿಂದ ನಾನು ಇಲ್ಲಿ ಅತ್ಯುತ್ತಮ ತ್ರಿಕೋನಮಿತೀಯ ಬಹುಪದೋಕ್ತಿ ಅಂದಾಜನ್ನು ಉಲ್ಲೇಖಿಸುತ್ತೇನೆ ನಾವು ಈಗಾಗಲೇ ತ್ರಿಕೋನಮಿತೀಯ ಬಹುಪದೋಕ್ತಿ ಮತ್ತು ತ್ರಿಕೋನಮಿತಿಯ ಸರಣಿಗಳೊಂದಿಗೆ ಪರಿಚಿತರಾಗಿದ್ದೇವೆ ಆದ್ದರಿಂದ ಇಲ್ಲಿ ಬಹಳ ಒಳ್ಳೆಯ ಫಲಿತಾಂಶವಿದೆ f ತುಣುಕಾಗಿ ನಿರಂತರವಾಗಿದ್ದರೆ ಮತ್ತು ಸರಾಸರಿ ವರ್ಗ ದೋಷವನ್ನು ಬಿಡಿ ಆದ್ದರಿಂದ ನಾವು ಇಲ್ಲಿ ಕೆಲವು ರೀತಿಯ ದೋಷವನ್ನು ವ್ಯಾಖ್ಯಾನಿಸುವುದು ಈ ಕೆಳಗಿನ ಕಾರ್ಯ E ಯೊಂದಿಗೆ ವರ್ಗ ದೋಷವನ್ನು ಅರ್ಥೈಸುತ್ತದೆ E ಎಂಬುದು ಈ f ಮತ್ತು ಇಲ್ಲಿ ತ್ರಿಕೋನಮಿತಿಯ ಬಹುಪದೋಕ್ತಿಗಳ ನಡುವಿನ ಸರಾಸರಿ ವರ್ಗ ದೋಷವಾಗಿದೆ ಕೆಲವು c02 ನಂತರ ck ಮತ್ತು dk ಕೆಲವು ಗುಣಾಂಕಗಳು coskx ಮತ್ತು sinkx ಅಲ್ಲಿ k 1 ರಿಂದ N ಗೆ ಹೋಗುತ್ತದೆ ಆದ್ದರಿಂದ ನಾವು ಈ ದೋಷವನ್ನು ವ್ಯಾಖ್ಯಾನಿಸಿದ್ದೇವೆ ಈ f ಮತ್ತು ಈ ಬಹುಪದದ ನಡುವಿನ ವ್ಯತ್ಯಾಸವನ್ನು ಇಲ್ಲಿ ಈ ಚೌಕದೊಂದಿಗೆ ಮತ್ತು ನಂತರ ಅವಿಭಾಜ್ಯದೊಂದಿಗೆ ವಿವರಿಸಿದ್ದೇವೆ ಆದ್ದರಿಂದ ಈಗ ನಾವು ಏನು ಫಲಿತಾಂಶವನ್ನು ಹೊಂದಿದ್ದೇವೆ ಇದನ್ನು ಇಲ್ಲಿ ಸಾಬೀತುಪಡಿಸಬಹುದು ಆದರೆ ನಾವು ಈ ಉಪನ್ಯಾಸದಲ್ಲಿ ಸಾಬೀತುಪಡಿಸದಿದ್ದರೂ ಈ ಫಲಿತಾಂಶವನ್ನು ಸಾಬೀತುಪಡಿಸಬಹುದು ನಾವು ಈ a0 a1 a2aN ಮತ್ತು b1 b2 bN ಅಂದರೆ ಇಲ್ಲಿ ನಾವು a ಮತ್ತು b ಅನ್ನು ಈ c ಮತ್ತು d ಗೆ ಬದಲಾಯಿಸಿದರೆ ಅಂದರೆ ಫೋರಿಯರ್ ಸರಣಿಯಿಂದ ಬರುವ ಬಹುಪದೋಕ್ತಿಯನ್ನು ನಾವು ನಿಖರವಾಗಿ ಪಡೆಯುತ್ತೇವೆ ಎಂದರೆ ಈ a ಗಳು ಮತ್ತು b ಗಳು ಫೋರಿಯರ್ ಗುಣಾಂಕಗಳಾಗಿದ್ದರೆ ನಾವು ಈ ಗುಣಾಂಕಗಳನ್ನು ಆರಿಸಿದರೆ ಈ ದೋಷವು ಯಾವುದೇ ಇತರ ನೈಜ ಸಂಖ್ಯೆಗಳಿಗಿಂತ ಕಡಿಮೆ ಅಥವಾ ಸಮಾನವಾಗಿರುತ್ತದೆ ಈ ಎಲ್ಲಾ ದೋಷಗಳ ನಡುವೆ ನಾವು ನಿಖರವಾಗಿ ಫೋರಿಯರ್ ಗುಣಾಂಕಗಳನ್ನು ಹೊಂದಿರುವಂತಹವು ಇಲ್ಲಿ ಯಾವುದೇ ನೈಜ ಸಂಖ್ಯೆಗೆ ಕನಿಷ್ಠವಾಗಿರುತ್ತದೆ ಮತ್ತು ak ಮತ್ತು bk ಗಳು ಫೋರಿಯರ್ ಗುಣಾಂಕಗಳಾಗಿವೆ ಆದ್ದರಿಂದ ಮತ್ತೊಮ್ಮೆ ನಾವು ಈ ಫಲಿತಾಂಶವನ್ನು ಹೊಂದಿದ್ದೇವೆ ಎಂಬುದನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಾವು c0 ck ಮತ್ತು dk ನಿಖರವಾಗಿ ಫೋರಿಯರ್ ಗುಣಾಂಕಗಳನ್ನು ಹೊಂದಿರುವಾಗ ಅಂತಹ ಸರಾಸರಿ ವರ್ಗ ದೋಷವು ಕನಿಷ್ಠವಾಗಿರುತ್ತದೆ ಆದ್ದರಿಂದ ಆ ಬಹುಪದ ಅಥವಾ ಮೊಟಕುಗೊಳಿಸಿದ ಫೋರಿಯರ್ ಸರಣಿಯು f ಫಂಕ್ಷನ್ಗೆ ಉತ್ತಮ ಅಂದಾಜನ್ನು ನೀಡುತ್ತದೆ ಇಲ್ಲಿ ಕೆಲವು ಇತರ ಸಂಖ್ಯೆಗಳನ್ನು ಆಯ್ಕೆ ಮಾಡುವ ಮೂಲಕ ನಾವು ಉತ್ತಮ ಅಂದಾಜನ್ನು ಹೊಂದಲು ಸಾಧ್ಯವಿಲ್ಲ ನಾವು ಫೋರಿಯರ್ ಗುಣಾಂಕಗಳನ್ನು ಆರಿಸಬೇಕಾಗುತ್ತದೆ ನಂತರ ಈ ಸರಾಸರಿ ವರ್ಗ ದೋಷವು ಕನಿಷ್ಠವಾಗಿರುತ್ತದೆ ಆದ್ದರಿಂದ ಬಹುಪದದ ಈ ಗುಣಾಂಕಗಳನ್ನು ಫೋರಿಯರ್ ಗುಣಾಂಕಗಳಾಗಿ ಆಯ್ಕೆ ಮಾಡುವ ಮೂಲಕ ನಾವು ಅತ್ಯುತ್ತಮ ತ್ರಿಕೋನಮಿತೀಯ ಬಹುಪದವನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಇವುಗಳನ್ನು ಫೋರಿಯರ್ ಗುಣಾಂಕಗಳಾಗಿ ಆರಿಸಿದರೆ ಅಂತಹ ದೋಷವು ಕನಿಷ್ಠವಾಗಿರುತ್ತದೆ ಅಂತಹ ದೋಷವು ಕನಿಷ್ಠವಾಗಿರುತ್ತದೆ ಆ ಸಂದರ್ಭದಲ್ಲಿ ಕೆಲವು ಇತರ ಗುಣಾಂಕಗಳನ್ನು ಆರಿಸುವುದರಿಂದ ನಾವು ಇದಕ್ಕಿಂತ ಕಡಿಮೆ ದೋಷವನ್ನು ಹೊಂದಲು ಸಾಧ್ಯವಿಲ್ಲ ಈಗ ಈ ದೋಷವನ್ನು ಪಡೆಯಲು ಅಥವಾ ಈ ದೋಷವನ್ನು ಕಡಿಮೆ ಮಾಡಲು ನಾವು ಫೋರಿಯರ್ ಗುಣಾಂಕಗಳನ್ನು ಆರಿಸಬೇಕಾಗುತ್ತದೆ ಆದ್ದರಿಂದ ಫೋರಿಯರ್ ಬಹುಪದೋಕ್ತಿ ಅಥವಾ ಮೊಟಕುಗೊಳಿಸಿದ ಫೋರಿಯರ್ ಸರಣಿ ಎಂದು ಕರೆಯಲ್ಪಡುವ ಮೂಲಕ ನಾವು f ಕಾರ್ಯವನ್ನು ಅಂದಾಜು ಮಾಡಬಹುದು ಎಂಬ ಅಂದಾಜಿನ ಅರ್ಥದಲ್ಲಿ ಇದು ಉತ್ತಮ ಫಲಿತಾಂಶವಾಗಿದೆ ಮತ್ತು ಗುಣಾಂಕಗಳನ್ನು ಫೋರಿಯರ್ ಗುಣಾಂಕಗಳಾಗಿ ಆರಿಸುವ ಮೂಲಕ ಈ ಸರಾಸರಿ ವರ್ಗ ಅರ್ಥದಲ್ಲಿ ದೋಷವು ಕನಿಷ್ಠವಾಗಿರುತ್ತದೆ ಸರಿ ಈಗ ಇಲ್ಲಿ ಒಂದು ತ್ವರಿತ ಉದಾಹರಣೆ ಈ ಫಂಕ್ಷನ್ f ಅನ್ನು ಈ − π ಮತ್ತು x ನಿಂದ ವ್ಯಾಖ್ಯಾನಿಸೋಣ ನಂತರ ನಾವು ಎಲ್ಲಾ ಬಿಂದುಗಳಿಗೆ ಫೋರಿಯರ್ ಸರಣಿಯ ಮೊತ್ತವನ್ನು ಕಂಡುಹಿಡಿಯಬೇಕು ಅಂದರೆ ನಾವು ಕೇವಲ ಡಿರಿಚ್ಲೆಟ್ ಪ್ರಮೇಯವನ್ನು ಅನ್ವಯಿಸುತ್ತೇವೆ ಮತ್ತು ಈ ಕಾರ್ಯಕ್ಕಾಗಿ ಫೋರಿಯರ್ ಸರಣಿಯ ಮೊತ್ತ ಎಷ್ಟು ಎಂದು ನಾವು ನೋಡುತ್ತೇವೆ ಆದ್ದರಿಂದ ನಾವು ಫೋರಿಯರ್ ಸರಣಿಯನ್ನು ಮೌಲ್ಯಮಾಪನ ಮಾಡಬೇಕಾಗಿಲ್ಲ ಏಕೆಂದರೆ ನಾವು ಈಗಾಗಲೇ ಒಮ್ಮುಖ ಫಲಿತಾಂಶವನ್ನು ತಿಳಿದಿದ್ದೇವೆ ಆದ್ದರಿಂದ x 0 ನಲ್ಲಿ ಅದೂ ಸಹ ಇಲ್ಲಿ ಸ್ಥಗಿತದ ಬಿಂದುವಾಗಿದೆ ಫೋರಿಯರ್ ಸರಣಿಯು ಈ f0f2 ಸರಾಸರಿ ಮೌಲ್ಯಕ್ಕೆ ಒಮ್ಮುಖವಾಗುತ್ತದೆ 0 ನಲ್ಲಿ ಸೀಮಿತಗೊಳಿಸುವ ಮೌಲ್ಯ ಹಾಗಾದರೆ ಇಲ್ಲಿ f ಎಂದರೇನು f0 0 ಮತ್ತು f0− ಅಲ್ಲಿಂದ ಬರುವುದು π ಆದ್ದರಿಂದ ನಾವು 0 2 2 ಫೋರಿಯರ್ ಸರಣಿಯ ಮೌಲ್ಯವನ್ನು x 0 ನಲ್ಲಿ ಹೊಂದಿದ್ದೇವೆ ಇಲ್ಲಿ π ಮತ್ತು π ನಲ್ಲಿ ನಿಲುಗಡೆಯ ಮತ್ತೊಂದು ಬಿಂದುವಿದೆ ಮತ್ತು ಇವುಗಳು ಮಧ್ಯಂತರದ ಅಂತಿಮ ಬಿಂದುಗಳಾಗಿವೆ ಮತ್ತು ಈ ಬಿಂದುಗಳಲ್ಲಿನ ಸರಣಿಯ ಮೌಲ್ಯವು ಈ ಬದಿಯಿಂದ ಈ ಸರಾಸರಿ ಮೌಲ್ಯ fπ ಗೆ ಒಮ್ಮುಖವಾಗುತ್ತದೆ ಮತ್ತು f π ಆ ಕಡೆಯಿಂದ ಇದು 20 ಆಗಿರುತ್ತದೆ ಆದ್ದರಿಂದ ಇದು 0 ಗೆ ಒಮ್ಮುಖವಾಗುತ್ತದೆ ಮತ್ತು ಎಲ್ಲಾ ಇತರ ಹಂತಗಳಲ್ಲಿ ಸರಣಿಯು ಕ್ರಿಯಾತ್ಮಕ ಮೌಲ್ಯಕ್ಕೆ ಒಮ್ಮುಖವಾಗುತ್ತದೆ ಏಕೆಂದರೆ ಕಾರ್ಯವು ಅಲ್ಲಿ ನಿರಂತರವಾಗಿರುತ್ತದೆ ಆದ್ದರಿಂದ ಈ ಸರಾಸರಿ ಮೌಲ್ಯಗಳು ಕಾರ್ಯ ಮೌಲ್ಯಕ್ಕೆ ನಿಖರವಾಗಿ ಸಮಾನವಾಗಿರುತ್ತದೆ ಸರಿ ನಾವು ಚರ್ಚಿಸುವ ಕೊನೆಯ ಉದಾಹರಣೆಯೆಂದರೆ ಈ ಫಂಕ್ಷನ್ x2 x ನ ಫೋರಿಯರ್ ಸರಣಿ ಅಲ್ಲಿ − π x π ಫೋರಿಯರ್ ಸರಣಿಯನ್ನು ಈಗಾಗಲೇ ಇಲ್ಲಿ ನೀಡಲಾಗಿದೆ ಮತ್ತು ಈ ಮಧ್ಯಂತರದಲ್ಲಿನ ಎಲ್ಲಾ ಬಿಂದುಗಳಿಗೆ ಫೋರಿಯರ್ ಸರಣಿಯ ಮೊತ್ತವನ್ನು ಕಂಡುಹಿಡಿಯಲು ನಾವು ಬಯಸುತ್ತೇವೆ ಮತ್ತು ನಂತರ ಫಲಿತಾಂಶವನ್ನು ಒಮ್ಮುಖದ ಮೇಲೆ ಅನ್ವಯಿಸುತ್ತೇವೆ ನಾವು ಈ ಸರಣಿಯ ಮೊತ್ತವನ್ನು ಇಲ್ಲಿ ಹುಡುಕಲು ಬಯಸುತ್ತೇವೆ ಆದ್ದರಿಂದ ಮಧ್ಯಂತರದಲ್ಲಿನ ಎಲ್ಲಾ ಹಂತಗಳಲ್ಲಿ ಫೋರಿಯರ್ ಸರಣಿಯ ಮೊತ್ತಕ್ಕೆ ಸಂಬಂಧಿಸಿದಂತೆ ನಾವು ಡಿರಿಚ್ಲೆಟ್ ಪ್ರಮೇಯವನ್ನು ಅನ್ವಯಿಸಬಹುದು ಮತ್ತು ನಾವು ಸುಲಭವಾಗಿ ಕಂಡುಹಿಡಿಯಬಹುದು ಆದ್ದರಿಂದ ನಿರಂತರತೆಯ ಹಂತದಲ್ಲಿ ಇದು ಕ್ರಿಯಾತ್ಮಕ ಮೌಲ್ಯಕ್ಕೆ ನಿಖರವಾಗಿ ಸಮನಾಗಿರುತ್ತದೆ ಮತ್ತು ಎಲ್ಲಿ ನಾವು ಸ್ಥಗಿತವನ್ನು ಹೊಂದಿದ್ದರೆ ನಾವು ಎರಡು ಮಿತಿಗಳ ಸರಾಸರಿ ಮೌಲ್ಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆದ್ದರಿಂದ ಈಗ ಇಲ್ಲಿ ಈ ಸರಣಿಯ ಬಗ್ಗೆ ನಾವು x π ಮತ್ತು x 0 ಅನ್ನು ಬದಲಿಸಿದರೆ ನಾವು ಈ ಸರಣಿಗಳನ್ನು ನೇರವಾಗಿ ಫೋರಿಯರ್ ಸರಣಿಯಿಂದ ಪಡೆಯಬಹುದು ಎಂದು ಗಮನಿಸಬೇಕು ಆದ್ದರಿಂದ ನಾವು ಈ x π ಅನ್ನು ಹಾಕಿದರೆ ಮೊದಲು ನಾವು π ಅಥವಾ − π ನಲ್ಲಿ ನೋಡಬೇಕು ಫೋರಿಯರ್ ಸರಣಿಯು ಯಾವ ಮೌಲ್ಯಕ್ಕೆ ಒಮ್ಮುಖವಾಗುತ್ತದೆ ಆದ್ದರಿಂದ ಈ ಸ್ಥಗಿತದ ಹಂತಗಳಲ್ಲಿ ಏಕೆಂದರೆ ಇಲ್ಲಿ ನಾವು ಮತ್ತೆ ಸ್ಥಗಿತವನ್ನು ಹೊಂದಿದ್ದೇವೆ ಒಂದು ಬದಿಯಲ್ಲಿ ನಾವು 2 ಅನ್ನು ಹೊಂದಿದ್ದೇವೆ ಇನ್ನೊಂದು ಬದಿಯಲ್ಲಿ ನಾವು − 2 ಅನ್ನು ಹೊಂದಿದ್ದೇವೆ ಆದ್ದರಿಂದ ಸ್ಥಗಿತಗೊಳಿಸುವಿಕೆ ಇದೆ ಆದ್ದರಿಂದ ಈ ಸರಣಿಯು ಈ π 2π 2 π22 ಸರಾಸರಿ ಮೌಲ್ಯಕ್ಕೆ ಒಮ್ಮುಖವಾಗುತ್ತದೆ ಅಂದರೆ ಈ π 2 ಆದ್ದರಿಂದ π ± π ನಲ್ಲಿ ಸರಣಿಯು π2 ಗೆ ಒಮ್ಮುಖವಾಗುತ್ತದೆ ಮತ್ತು ನಂತರ ನಾವು ಸರಣಿಯಲ್ಲಿ ಅದೇ ಬಿಂದುವನ್ನು ಬದಲಿಸುತ್ತೇವೆ ಮತ್ತು ಅದನ್ನು π2 ಗೆ ಸಮನಾಗಿ ಹೊಂದಿಸಲಾಗುವುದು ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಾವು ಈ ಸರಣಿಯನ್ನು ಹೊಂದಿದ್ದೇವೆ ಈಗ ಇಲ್ಲಿ ನಾವು ಬಲಭಾಗವನ್ನು ಪಡೆಯುತ್ತೇವೆ ಎಂದರೆ ಮೊತ್ತವು π 2 ಮತ್ತು ನಂತರ ಇಲ್ಲಿ ನಾವು x ± π ಅನ್ನು ಹಾಕುತ್ತೇವೆ ಆದ್ದರಿಂದ sine ಕಾರಣ ಇದು 0 ಆಗುತ್ತದೆ ಮತ್ತು ಇಲ್ಲಿ cosnπ π ಅಥವಾ π ಪರವಾಗಿಲ್ಲ ಆದ್ದರಿಂದ ಅದು n ಅನ್ನು ನೀಡುತ್ತದೆ ಮತ್ತು ನಂತರ n ಈಗಾಗಲೇ ಇರುತ್ತದೆ ಆದ್ದರಿಂದ ಅದು −12n ಆಗುತ್ತದೆ ನೀವು ಇಲ್ಲಿಗೆ ಬರುತ್ತೀರಿ ಮತ್ತು ಇದರಿಂದ ಹೊರಬರುತ್ತೀರಿ ನಮ್ಮ ಸರಣಿಯ ಮೊತ್ತ 1n226 ಎಂದು ನಾವು ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು ಮೌಲ್ಯವು 26 ಆಗಿರುತ್ತದೆ ಆ ಪ್ರಶ್ನೆಯಲ್ಲಿ ಕೇಳಲಾದ ಸರಣಿಗಳಲ್ಲಿ ಒಂದಾಗಿದೆ ಇನ್ನೊಂದಕ್ಕೆ ನಾವು x 0 ಅನ್ನು ಹಾಕಿದಾಗ ಈ ಬಯಸಿದ ಸರಣಿಯಲ್ಲಿ ನಾವು ಪಡೆಯುತ್ತಿದ್ದ ಸರಣಿಯನ್ನು ನಾವು ಪಡೆಯುತ್ತೇವೆ ಆದ್ದರಿಂದ ಇದು ಮತ್ತೆ 0 ಗೆ ಹೋಗುತ್ತದೆ ಇಲ್ಲಿ ಇದು cos0 1 ಆಗುತ್ತದೆ ಮತ್ತು ನಂತರ ನಾವು ಅಲ್ಲಿ ಒಮ್ಮುಖವಾಗುವುದನ್ನು ನೋಡಬೇಕು ಆದ್ದರಿಂದ ಇದು 0 ಗೆ ಒಮ್ಮುಖವಾಗುತ್ತದೆ ಇಲ್ಲಿ ನಾವು 23 ಸರಣಿಯನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ಇಲ್ಲಿ x 0 ಅನ್ನು ಬದಲಿಸಿದಾಗ ಎಲ್ಲವನ್ನೂ 0 ಮತ್ತು ಅಲ್ಲಿಗೆ ಹೊಂದಿಸಲಾಗಿದೆ ನಾವು ಈ ಸರಣಿಯನ್ನು ಪಡೆಯುತ್ತೇವೆ ಅದು ನಿಖರವಾಗಿ ಪ್ರಶ್ನೆಯಲ್ಲಿ ಕೇಳಲಾದ ಸರಣಿಯಾಗಿದೆ ಆದ್ದರಿಂದ ಇಲ್ಲಿ ನಾವು ಸರಣಿಯ ಮೊತ್ತವನ್ನು 212 ಪಡೆಯುತ್ತೇವೆ ಆದ್ದರಿಂದ ಈ ಒಮ್ಮುಖ ಪ್ರಮೇಯದಿಂದ ನಾವು ಸರಣಿಯ ಮೌಲ್ಯವನ್ನು ಅನೇಕ ಸರಣಿಗಳಿಗೆ ಸರಣಿಯ ಮೊತ್ತವನ್ನು ಕಂಡುಹಿಡಿಯಬಹುದು ಆದ್ದರಿಂದ ಉಪನ್ಯಾಸವನ್ನು ತಯಾರಿಸಲು ನಾವು ಬಳಸಿದ ಉಲ್ಲೇಖಗಳು ಇವು ಮತ್ತು ನಂತರ ಇಂದು ನಾವು ಒಮ್ಮುಖದ ವಿಭಿನ್ನ ಕಲ್ಪನೆಯನ್ನು ಚರ್ಚಿಸಿದ್ದೇವೆ ಎಂದು ತೀರ್ಮಾನಿಸಲು f ತುಣುಕಾಗಿ ನಿರಂತರವಾಗಿದ್ದರೆ ಫೋರಿಯರ್ ಸರಣಿಯು ಸರಾಸರಿ ಚೌಕ ಅರ್ಥದಲ್ಲಿ ಒಮ್ಮುಖವಾಗುತ್ತದೆ ಮತ್ತು ತುಣುಕಾಗಿ ನಿರಂತರ ಮತ್ತು ಏಕಪಕ್ಷೀಯ ಉತ್ಪನ್ನಗಳು ಅಸ್ತಿತ್ವದಲ್ಲಿದ್ದರೆ ಇದು ಡಿರಿಚ್ಲೆಟ್ ಪ್ರಮೇಯ ಮತ್ತು ಫೋರಿಯರ್ ಸರಣಿಯು ಈ ಸರಾಸರಿ ಮೌಲ್ಯಕ್ಕೆ ಒಮ್ಮುಖವಾಗುತ್ತದೆ ಮತ್ತು f ಮಧ್ಯಂತರದಲ್ಲಿ ನಿರಂತರವಾಗಿದ್ದರೆ ಮತ್ತು ನಂತರ f ′ ತುಣುಕಾಗಿ ನಿರಂತರವಾಗಿದ್ದರೆ ಫೋರಿಯರ್ ಸರಣಿಯು −π π ಈ ಮಧ್ಯಂತರದಲ್ಲಿ ಏಕರೂಪವಾಗಿ ಒಮ್ಮುಖವಾಗುತ್ತದೆ ಆದ್ದರಿಂದ ಒಮ್ಮುಖದ ಕುರಿತು ಈ ಉಪನ್ಯಾಸದಲ್ಲಿ ಅಷ್ಟೆ ಮತ್ತು ನಿಮ್ಮ ಗಮನಕ್ಕೆ ನನ್ನ ಧನ್ಯವಾದಗಳು